ನಿಯತ ಏಕ ಬಿಂದುವಿನ ಸುತ್ತ ಘಾತೀಯ ಶ್ರೇಣಿಯ ಪರಿಹಾರಗಳು ಈ ವೀಡಿಯೊದಲ್ಲಿ ಎರಡನೇ ಕ್ರಮದ ರೇಖೀಯ ಸಮಜಾತೀಯ ಸಮೀಕರಣವನ್ನು ಪರಿಹರಿಸಲು ಫ್ರೀಸೆನಿಯಸ್ ವಿಧಾನವನ್ನು ವಿವರಿಸುತ್ತೇವೆ 0 ಏಕ ಬಿಂದುವಾದಾಗ ಅದು ನಿಯತ ಏಕ ಬಿಂದುವಾಗಿದೆ 0 ನಿಯತ ಏಕ ಬಿಂದುವಾದಾಗ ಸಮೀಕರಣವು ಯೂಲರ್ ಕೌಚಿ ಸಮೀಕರಣಕ್ಕೆ ಹೋಲುತ್ತದೆ ನಾವು ಈ ಸಮೀಕರಣವನ್ನು ತೆಗೆದುಕೊಳ್ಳುತ್ತೇವೆ ಇದು ಹೇಗೆ ಕೆಲಸ ಮಾಡುತ್ತದೆ a0xya1xya2xy0 a0x0 ಅಂದರೆ ಇದು ಏಕ ಬಿಂದುವಾಗಿದೆ ya1xa0xya2xa0xy0x0 ಅಥವಾ x0 ಆದರೆ x≠0 ∀ a1xa0xp ಮತ್ತುa2xa0xq ypxyqxy0 x0 ಅಥವಾ x0 ಆದರೆ x≠0 p0 q0 ಏಕ ಬಿಂದುಗಳು ಮತ್ತು ಇದನ್ನು x 0 ನಲ್ಲಿ ವ್ಯಾಖ್ಯಾನಿಸಲಾಗುವುದಿಲ್ಲ ಇದು p ನಂತಿದೆ ಇದು ಘಾತೀಯ ಶ್ರೇಣಿಯ ಪ್ರಾತಿನಿಧ್ಯವನ್ನು ಹೊಂದಿದೆ ಇದು ಗರಿಷ್ಠ 1x ಏಕತ್ವ ಅಥವಾ 1x ಕ್ರಮವನ್ನು ಹೊಂದಲು ಅನುಮತಿಸಲಾಗಿದೆ pxO1x⟹pxc 1xc0c1x x0 ಅಥವಾ x0 ಮತ್ತು qxO1x2⟹qxd 2x2d 1xd0d1x αx0 ಅಥವಾ 0xα ⇛1 ಮತ್ತು 2 ಕನಿಷ್ಠ ದೂರವನ್ನು 0 ರಿಂದ ಹೊಂದಿದೆ ಅಥವಾ 1020 ಆದ್ದರಿಂದ ಬೇರೆ ಯಾವುದೇ ಏಕತ್ವವಿಲ್ಲದಿದ್ದಾಗ α1 ಮತ್ತು α2 ಅಪರಿಮಿತವಾಗುತ್ತದೆ ಆದ್ದರಿಂದ αmin ಕೂಡ ಅಪರಿಮಿತವಾಗಿದೆ p ನ ಕ್ರಮವನ್ನು 1x ಎಂದು ಹೊಂದಿರುವಾಗ q ಗಾಗಿ ಗರಿಷ್ಠ ಅನುಮತಿಸಲಾದ ಕ್ರಮವು 1x2 ಆಗಿದೆ ನಂತರ ಈ ಫ್ರೋಬೆನಿಯಸ್ ವಿಧಾನವನ್ನು ಅನ್ವಯಿಸಬಹುದು ಏಕೆಂದರೆ ಅದನ್ನು ಊಹಿಸಿ pxc 1x ಮತ್ತು qxd 2x2 c0c1x 0 ಮತ್ತುd 1xd0d1x ನಂತರ ಇದನ್ನು ಹೊಂದುತ್ತೇವೆ yyc 1xd 2x2y0 x0 ಅಥವಾ x0 ಇದು ನಿಖರವಾಗಿ ಕೌಚಿ ಯೂಲರ್ ಸಮೀಕರಣವಾಗಿದೆ ಈಗ ಪರಿಹಾರಗಳೇನು ಈ ರೂಪದ ಪರಿಹಾರಗಳನ್ನು ಈಗಾಗಲೇ x ಅನ್ನು z ಗೆ ಪರಿವರ್ತಿಸಿ z log x ನೀಡುವ ಮೂಲಕ ನೋಡಿದ್ದೇವೆ yzekz ರೂಪದ ಪರಿಹಾರ ⟹yxxkkಸ್ಥಿರಾಂಕ ಅದಿಶವಾಗಿದೆ ಆದರೆ ನಾವು ಹೊಂದಿದ್ದರೆ pxO1x⟹pxc 1xc0c1x x0 ಅಥವಾ x0 ಮತ್ತು qxO1x2⟹qxd 2x2d 1xd0d1x ಆದ್ದರಿಂದ ಇದು ನಿಜವಾಗಿಯೂ 1 x 1x2 ನಂತಲ್ಲ ಆಗ ಅದು ಏಕತ್ವದಂತೆ ಈ ಸಮೀಕರಣದ ಪರಿಹಾರಗಳನ್ನು ಘಾತೀಯ ಶ್ರೇಣಿಯಾಗಿ ಹುಡುಕುವ ಬದಲು ಅಂದರೆ yxn0Cnxn ಬದಲಾಗಿ ಅದನ್ನು xk ಯೊಂದಿಗೆ ಗುಣಿಸಿ yxxkn0Cnxn ∀ xk ಏಕತ್ವ ಭಾಗವಾಗಿದೆ ಈ ರೂಪದ ಪರಿಹಾರಗಳನ್ನು ಹುಡುಕುತ್ತಿದ್ದರೆ ಈ ಘಾತೀಯ ಶ್ರೇಣಿಯು ವಾಸ್ತವವಾಗಿ x 0 ನಲ್ಲಿ ಕೂಡ ಪ್ರತಿ ಹಂತದಲ್ಲಿ ಪರಿಮಿತವಾಗಿದೆ ಕೇವಲ ಭಾಗವು xk ಆಗಿದ್ದು k ಋಣಾತ್ಮಕ ಸಂಖ್ಯೆಯಾಗಿದ್ದರೆ ಮತ್ತು ಏಕ ಬಿಂದುವನ್ನು ಹೊಂದಿದ್ದರೆ k ಯಾವಾಗಲೂ ಕೆಲವು ಋಣಾತ್ಮಕ ಸಂಖ್ಯೆಯಾಗಿರುತ್ತದೆ ಕೆಲವೊಮ್ಮೆ ಏಕ ಬಿಂದುವನ್ನು ಹೊಂದಿದ್ದರೂ xk0 ಪರಿಹಾರಗಳನ್ನು ಹೊಂದಿರಬಹುದು ಈ ಸಮೀಕರಣದಲ್ಲಿ yxxkn0Cnxn ∀ k Cn ತಿಳಿಯದ ಆದಿಶಗಳು ಫ್ರೋಬೆನಿಯಸ್ ವಿಧಾನದಲ್ಲಿ ಈ ರೂಪದ ಪರಿಹಾರಗಳನ್ನು ಹುಡುಕುತ್ತೇವೆ ಏಕೆಂದರೆ ಏಕತ್ವವಿದೆ ಮತ್ತು ಆ ಏಕ ಭಾಗವು ತಿಳಿಯದಂತಾಗಿದೆ ಏನು ಮಾಡಿದ್ದೇವೆಂದರೆ ಈ ಏಕ ಭಾಗವನ್ನು xk ಎಂದು ಹೊರತಂದಿದ್ದೇವೆ ಮತ್ತು ನಂತರ ಇದನ್ನು ಘಾತೀಯ ಶ್ರೇಣಿಯ ಪರಿಹಾರವಾಗಿ ಗುಣಿಸುತ್ತೇವೆ ಇದು ಯೂಲರ್ ಕೌಚಿ ಸಮೀಕರಣಕ್ಕೆ ಸಮನಾಗಿದೆ ಇಲ್ಲಿ xk ಎಂಬುದು ಕೆಲವು ಸ್ಥಿರಾಂಕವಾಗಿದ್ದು ಅದನ್ನು ಫ್ರೋಬೆನಿಯಸ್ ವಿಧಾನ ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನು ಉದಾಹರಣೆಯೊಂದಿಗೆ ಪ್ರದರ್ಶಿಸುತ್ತೇವೆ ಇದು ನಿಯತ ಏಕ ಬಿಂದುವಾಗಿದೆ p c 1xc0c1x ಇದು ⟹px c 1∞ ಆಗುತ್ತದೆ ಹಾಗೆಯೇ q d 2∞ ಇವುಗಳ ಮೂಲಗಳ ಆಧಾರದ ಮೇಲೆ k ಯ ಎರಡು ರೇಖೀಯ ಮುಕ್ತ ಪರಿಹಾರ ಮೌಲ್ಯಗಳನ್ನು ಪಡೆಯಬಹುದು ನಿಮಗೆ ಮೂರು ಭಾಗವನ್ನು ತೋರಿಸುತ್ತೇನೆ ಪ್ರತಿಯೊಂದು ಭಾಗದಲ್ಲೂ ಮೊದಲು k ನ ಮೌಲ್ಯಗಳನ್ನು ಕಂಡುಕೊಳ್ಳುತ್ತೇವೆ ಅದಕ್ಕೆ ಪರಿಹಾರಗಳು ಅಸ್ತಿತ್ವದಲ್ಲಿವೆ ಇವುಗಳನ್ನು ಪುನರಾವರ್ತಿಸಿದರೆ ಇವುಗಳು ಒಂದೇ ಆಗಿವೆ ಎಂದರ್ಥ ಇವುಗಳನ್ನು ಪುನರಾವರ್ತಿಸದಿದ್ದರೆ ಇವು ವಿಭಿನ್ನ ಮೂಲಗಳಾಗಿವೆ ಆದರೆ ವ್ಯತ್ಯಾಸವು ಪೂರ್ಣಾಂಕ ಅಥವಾ ಪೂರ್ಣಾಂಕವಲ್ಲದಿರಬಹುದು ಈ ಮೂರು ಸಾಧ್ಯತೆಗಳನ್ನು ನೋಡುತ್ತೇವೆ k ಮೌಲ್ಯಗಳನ್ನು ಕಂಡುಕೊಳ್ಳುವ ಸಾಧ್ಯತೆಯಿರುವ ಉದಾಹರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ನಾವು ಎರಡು k ಮೌಲ್ಯಗಳನ್ನು ಕಂಡುಕೊಳ್ಳುತ್ತೇವೆ ಆ ಎರಡು k ಮೌಲ್ಯಗಳು ವಿಭಿನ್ನವಾಗಿವೆ ವಿಶಿಷ್ಟವಾಗಿವೆ ಮತ್ತು ಅವುಗಳ ಪೂರ್ಣಾಂಕವಲ್ಲದ ವ್ಯತ್ಯಾಸವಾಗಿದೆ ಸರಿ ವಾಸ್ತವವಾಗಿ k ಎರಡನೇ ಕ್ರಮದ ಕೆಲವು ಬಹುಪದೀಯ ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ ಅದು ವಾಸ್ತವವಾಗಿ ಎರಡು ಮೂಲಗಳನ್ನು ನೀಡುತ್ತದೆ ಆ ಎರಡು ಮೂಲಗಳು ನೈಜವಾಗಿರಬಹುದು ವಿಭಿನ್ನವಾಗಿರಬಹುದು ಮತ್ತು ವ್ಯತ್ಯಾಸವು ಪೂರ್ಣಾಂಕವಲ್ಲದಿರಬಹುದು ಅದು ನಾವು ನೋಡುತ್ತಿರುವ ಸಾಧ್ಯತೆಗಳು ಸರಿ ಮತ್ತು ಅವು ಮಿಶ್ರ ಊಹ್ಯ ಸಂಖ್ಯೆಗಳಾಗಿದ್ದಾಗ ನಿಸ್ಸಂಶಯವಾಗಿ ವ್ಯತ್ಯಾಸವು ಪೂರ್ಣಾಂಕವಲ್ಲ ಏಕೆಂದರೆ ಎರಡು ಮಿಶ್ರ ಊಹ್ಯ ಸಹವರ್ತಿ ಸಂಖ್ಯೆಯ ಮೂಲಗಳ ವ್ಯತ್ಯಾಸವನ್ನು ತೆಗೆದುಕೊಂಡಾಗ ಅದು ವಾಸ್ತವವಾಗಿ ಪೂರ್ಣಾಂಕವಲ್ಲದ ಕಾಲ್ಪನಿಕ ಭಾಗವಾಗಿರುತ್ತದೆ ಆದ್ದರಿಂದ ನಾವು ಈ ಉದಾಹರಣೆಯಲ್ಲಿ ಈ ಎರಡು ಭಾಗಗಳನ್ನು ಒಳಗೊಳ್ಳಬಹುದು ಮೊದಲನೆಯದಾಗಿ ಈ ಪ್ರಕಾರದಲ್ಲಿ k ಯ ಮೌಲ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗುವ ಉದಾಹರಣೆಯಿಂದ ಆರಂಭಿಸೋಣ ಸಾಧ್ಯತೆ 1 ವ್ಯತ್ಯಾಸವು ಪೂರ್ಣಾಂಕವಲ್ಲದಿದ್ದರೆ ಮೂಲಗಳು ವಾಸ್ತವಿಕವಾಗಿರುತ್ತವೆ ಉದಾಹರಣೆ 1 2xyx1yy0 ಬಿಡಿಸಿ ∀ x0 ಅಥವಾ x0 ಮೇಲಿನ ಸಮೀಕರಣಕ್ಕಾಗಿ x 0 ಏಕ ಬಿಂದುವಾಗಿದೆ x0 ನೊಂದಿಗೆ ನೋಡೋಣ ಅದನ್ನು ನೋಡುತ್ತೀರಿ x x12x12∞ 12x 0∞ ಈ ಎರಡು ಮಿತಿಗಳು ಪರಿಮಿತವಾದ್ದರಿಂದ ಅದು ಸೂಚಿಸುತ್ತದೆ 0 ಎಂಬುದು ನಿಯತ ಏಕ ಬಿಂದುವಾಗಿದೆ ಇದು ನಿಯತ ಏಕ ಬಿಂದುವಾಗಿದ್ದರೆ ತಕ್ಷಣ ಏಕ ಬಿಂದುವನ್ನು ಹೊರಗೆ ತೆಗೆಯಬಹುದು ಆದ್ದರಿಂದ ಈ ರೂಪದಲ್ಲಿ ಪರಿಹಾರವನ್ನು ಹುಡುಕುತ್ತೇವೆ yxxkn0Cnxn C0≠0 ಘಾತೀಯ ಶ್ರೇಣಿಯು ವಾಸ್ತವವಾಗಿ ಏಕರೂಪವಾಗಿ ಮತ್ತು ಸಂಪೂರ್ಣವಾಗಿ ಒಮ್ಮುಖವಾಗುತ್ತಿದೆ ಆದ್ದರಿಂದ y' ಅನ್ನು ಕಂಡುಹಿಡಿಯಲು ಅದನ್ನು ಪದದಿಂದ ಪದವನ್ನು ನಿಷ್ಪನ್ನವಾಗಿಸಬಹುದು ತದನಂತರ ಸಮೀಕರಣಕ್ಕೆ ಬದಲಿಸಿ ಈ ಘಾತೀಯ ಶ್ರೇಣಿಯು ವಾಸ್ತವವಾಗಿ x0 ಗಾಗಿ ಯಾವುದೇ ಮುಚ್ಚಿದ ಅಂತರಾಳದಲ್ಲಿ ಒಮ್ಮುಖವಾಗುತ್ತಿದೆ ಆದ್ದರಿಂದ ಇದನ್ನು ಪದದಿಂದ ಪದವನ್ನು ನಿಷ್ಪನ್ನವಾಗಿಸಬಹುದು ಈಗ 0 α1 ಅಂತರಾಳವಾಗಿರುತ್ತದೆ α1 ಏಕ ಬಿಂದುವಾಗಿದ್ದರೆ 0 ಮತ್ತು α1 ನಡುವಿನ ಯಾವುದೇ ಮುಚ್ಚಿದ ಅಂತರಾಳದಲ್ಲಿ ಘಾತೀಯ ಶ್ರೇಣಿಯು ಸಂಪೂರ್ಣವಾಗಿ ಮತ್ತು ಏಕರೂಪವಾಗಿ ಒಮ್ಮುಖವಾಗಿರುತ್ತದೆ ಮತ್ತು ಪ್ರತಿ ಪದವು ನಿಷ್ಪನ್ನವಾಗಬಹುದು ಆದ್ದರಿಂದ ಈ ಭಾಗವನ್ನು ಊಹಿಸಿದ ನಂತರ y ನ ನಿಷ್ಪನ್ನ yxn0nk Cnxnk 1 yxn0nk nk 1Cnxnk 2 ಈಗ ನೀಡಿರುವ ಸಮಸ್ಯೆ 2xyx1yy0 ಯಲ್ಲಿ y y' y" ಬದಲಿಸುವುದು ನಂತರ ಪಡೆಯಿರಿ 2x nk 1Cnxnk 2x1n0nk Cnxnk 1n0Cnxnk0 ಆದ್ದರಿಂದ ಬದಲಿಸಿದ ನಂತರ ಇದು ಅಂತಿಮ ಸಮೀಕರಣವಾಗಿದೆ ಮುಂದಿನ ಹಂತವೆಂದರೆ n02nk nk 1Cnxnk 1n0nk Cnxnkn0nk Cnxnk 1n0Cnxnk0 ಸೂಚ್ಯಂಕ n 0 ಅನ್ನು n 1 ಗೆ ಬದಲಾಯಿಸುವ ಮೂಲಕ xnk 1 ಅನ್ನು xnk ಗೆ ಪರಿವರ್ತಿಸೋಣ ಈಗ ⟹n 12n1k nkCn1xnkn0nk

Cnxnkn 1n1k Cn1xnkn0Cnxnk0 ಈಗ ಎಲ್ಲಾ ಪದಗಳನ್ನು ಒಟ್ಟುಗೂಡಿಸಿ ಮತ್ತು ಎಲ್ಲವನ್ನೂ n0→∞ ನ ಒಂದೇ ಸೂಚ್ಯಂಕದಲ್ಲಿ ಪರಿವರ್ತಿಸುವುದು ನಾವು ಮೇಲಿನ ಸಮೀಕರಣವನ್ನು ⟹2kk 1C0kC0xk 1n0n1k 2nk1Cn1nk1Cnxnk0 ಹೀಗೆ ಬರೆಯಬಹುದು ಇದು 2k k1k 0 ಕೊಡುತ್ತದೆ xk 1 ನ ಗುಣಾಂಕ 0 ಅನ್ನು ಸೂಚಕ ಸಮೀಕರಣ ಎಂದು ಕರೆಯಲಾಗುತ್ತದೆ ⟹2k2 k0 ⟹k0 ಮತ್ತು12 ಅಂದರೆ k20 ಮತ್ತು k112 ಯಾವಾಗಲೂ k1 ನಂತೆ ಹೆಚ್ಚಿನ ಮೌಲ್ಯಗಳನ್ನು ಆಯ್ಕೆ ಮಾಡಿ k1k2 ಇವುಗಳು ಮಿಶ್ರ ಊಹ್ಯ ಸಂಖ್ಯೆಗಳಾಗಿದ್ದರೆ ಅದು ಮುಖ್ಯವಲ್ಲ ನಾವು ಯಾವುದನ್ನಾದರೂ k1 ಮತ್ತು k2 ಎಂದು ಆಯ್ಕೆ ಮಾಡಬಹುದು ಸಾಧ್ಯತೆ 1 ಮೂಲಗಳ ವ್ಯತ್ಯಾಸ ಶೂನ್ಯವಲ್ಲದಿದ್ದರೆ ಮತ್ತು ಅದು ಧನಾತ್ಮಕ ಪೂರ್ಣಾಂಕವಲ್ಲ ಅಂದರೆ k1 k212 ಸಾಧ್ಯತೆ 2 ಶೂನ್ಯವಲ್ಲ ಅಂದರೆ ಅದು ಪೂರ್ಣಾಂಕವಾಗುತ್ತದೆ ಮತ್ತು ಸಾಧ್ಯತೆ 3 0 ಅಂದರೆ ಪುನರಾವರ್ತಿತ ಮೂಲಗಳು Refer Slide Time 2724 ಈಗ ನಾವು xnk 0 ನ ಸಹಗುಣಕಗಳನ್ನು ಪರಿಗಣಿಸಿದರೆ n 0 1 2 3 ನಾವು ಮರುಕಳಿಸುವ ಸಂಬಂಧವನ್ನು ಪಡೆಯುತ್ತೇವೆ ಇದು n1k 2nk1Cn1Cn0n0 1 2 ಅನ್ನು ನೀಡುತ್ತದೆ ಏಕೆಂದರೆ n1k≠0 ∀ n0 1 2 3ಮತ್ತು k0 ಅಥವಾ 12 ಆದ್ದರಿಂದ 2nk1Cn1Cn ಪುನರಾವರ್ತನೆಯಾಗಬೇಕು ಆದ್ದರಿಂದ 2nk1Cn1Cn0n0 1 2 3 ಈಗ n1 ನಮಗೆ C1 C02k1 ಈಗ n1 C2 C12k11 C02k12k11C02k12k3 ಈಗ n2 ನಮಗೆ C3 C02k12k32k5 ಮತ್ತು ಅಂತೆಯೇ ಸಾಮಾನ್ಯ ಪದವನ್ನು ಬರೆಯಬಹುದು ಸಾಧ್ಯತೆ 1 ರಲ್ಲಿ ವ್ಯತ್ಯಾಸವು ಪೂರ್ಣಾಂಕವಲ್ಲದಿದ್ದರೆ ನಾವು k ಅನ್ನು ದೊಡ್ಡ ಮೂಲಗಳಾದ k1 ಗೆ ಸಮವಾಗಿ ಹಾಕುತ್ತೇವೆ ಅದು ಅರ್ಧಕ್ಕೆ ಸಮಾನವಾಗಿರುತ್ತದೆ kk112 ಆಗಿರಲಿ ಆದ್ದರಿಂದC1 C02 C2C02 4 C3 C02 4 6 ಪರಿಹಾರ ಹೀಗಿರುತ್ತದೆ ⟹y1xyx |k12x12C0 C02xC02 4x2 C02 6x3 C0x 1 x2x22 4 x32 6 ನೀವು C01 ಅನ್ನು ತೆಗೆದುಕೊಳ್ಳಬಹುದು ಅದು 1 ನೇ ರೇಖೀಯ ಮುಕ್ತ ಪರಿಹಾರವಾಗಿದೆ ಈಗ k k2 0 C1 C0 C2 C12C01 3 C3 C01

3x2 C01 3 5x3 C01 xx21

3 x31 ನೀವು C01 ಅನ್ನು ಅನುರಿಸಿದರೆ ಅದು 2 ನೇ ರೇಖೀಯ ಮುಕ್ತ ಪರಿಹಾರವಾಗಿದೆ ನಾವು y1 ಮತ್ತು y2x ಎರಡು ವಿಭಿನ್ನ ರೇಖೀಯ ಮುಕ್ತ ಪರಿಹಾರಗಳನ್ನು ನೋಡಬಹುದು ಏಕೆಂದರೆ y1y2ಸ್ಥಿರಾಂಕ ಇದು ನೀಡಿದ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಸೂಚಿಸುತ್ತದೆ ಅಂದರೆ ಸಾಧ್ಯತೆ 1 ಆಗಿದೆ yxC1y1xC2y2x ∀ C1 C2 ಅನಿಯಂತ್ರಿತ ಸ್ಥಿರಾಂಕಗಳು y1x 1 x2x22 4 x32 4 6 ಮತ್ತು y21 xx21 3 x31 ನೊಂದಿಗೆ ∀ C01 ಆದ್ದರಿಂದ ಮೊದಲ ಸಾಧ್ಯತೆಯಲ್ಲಿ ನಾವು ಸೂಚಕ ಸಮೀಕರಣವನ್ನು ಕಂಡುಕೊಳ್ಳುತ್ತೇವೆ ಈ ರೂಪದಲ್ಲಿ ಪರಿಹಾರವನ್ನು ಹುಡುಕುತ್ತೇವೆ ಮತ್ತು ಸೂಚಕ ಸಮೀಕರಣವನ್ನು ಕಂಡುಕೊಂಡಾಗ ಮತ್ತು r1 ಮತ್ತು r2 ವ್ಯತ್ಯಾಸದ ಮೂಲಗಳು ಶೂನ್ಯವಲ್ಲ ಮತ್ತು ಧನ ಪೂರ್ಣಾಂಕವಲ್ಲ ಮುಂದಿನ ವೀಡಿಯೊದಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡುತ್ತೇವೆ ಇಲ್ಲಿ ನಾವು ಸಮೀಕರಣವನ್ನು ಪರಿಗಣಿಸುತ್ತೇವೆ ಅದು ವಿಭಿನ್ನವಾಗಿದೆ ಆದರೆ ಇದು ಮಿಶ್ರ ಊಹ್ಯ ಮೂಲಗಳಾಗಿರುತ್ತದೆ ಆದ್ದರಿಂದ ವ್ಯತ್ಯಾಸವು ಯಾವಾಗಲೂ ಊಹ್ಯ ಆಗಿದೆ ನಾವು ಎರಡು ಮಿಶ್ರ ಊಹ್ಯ ಸಹವರ್ತಿ ಸಂಖ್ಯೆಯ ಮೂಲಗಳ ವ್ಯತ್ಯಾಸವನ್ನು ತೆಗೆದುಕೊಳ್ಳುತ್ತೇವೆ ಅದು ಊಹ್ಯ ಸಂಖ್ಯೆಗಳಾಗಿರುತ್ತದೆ ಅದು ಧನಪೂರ್ಣಾಂಕವಲ್ಲ ಆದ್ದರಿಂದ ನಾವು ಆ ಉದಾಹರಣೆಯನ್ನು ನೋಡುತ್ತೇವೆ ಮತ್ತು ನಂತರ 2 ನೇ ಮತ್ತು 3 ನೇ ಭಾಗದ ಇತರ ಉದಾಹರಣೆಗಳನ್ನು ಸಹ ನೋಡುತ್ತೇವೆ ಅಲ್ಲಿ ಮೂಲಗಳ ನಡುವಿನ ವ್ಯತ್ಯಾಸವು 0 ಆಗಿರುತ್ತದೆ ಇದು ವಿಭಿನ್ನ ಆದರೆ ಪೂರ್ಣಾಂಕ ಮತ್ತು ಒಂದೇ ಆಗಿರುತ್ತದೆ ಆದ್ದರಿಂದ ವ್ಯತ್ಯಾಸವೆಂದರೆ 0 ಆದ್ದರಿಂದ ಈ ಎರಡು ಭಾಗಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡುತ್ತೇವೆ